ನಮಸ್ಕಾರ ಈ ವಾರದಲ್ಲಿ ನಾವು ಲಾಪ್ಲೇಸ್ ರೂಪಾಂತರವನ್ನು ಸರ್ಕ್ಯೂಟ್ ವಿಶ್ಲೇಷಣೆಗೆ ಹೇಗೆ ಬಳಸಿಕೊಳ್ಳಬಹುದು ಎಂದು ನೋಡೋಣ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ವಿವರಗಳಿಗೆ ಹೋಗುವ ಮೊದಲು ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ನಾವು ಚರ್ಚಿಸಿದ್ದನ್ನು ಮೊದಲು ಅರ್ಥಮಾಡಿಕೊಳ್ಳೋಣ ಮೂಲತಃ ಲ್ಯಾಪ್ಲೇಸ್ ರೂಪಾಂತರವು ಸಮಯದ ಕ್ಷೇತ್ರದಿಂದ ಪ್ರತಿನಿಧಿಸುವ ಸಂಕೇತವನ್ನು S ಡೊಮೇನ್ ನಲ್ಲಿ ವಿಶ್ಲೇಷಿಸಲು ಅನುಮತಿಸುತ್ತದೆ ಮೂಲತಃ ನೀವು ಕೆಲವು ಕಾರ್ಯಗಳನ್ನು ಪ್ರತಿನಿಧಿಸುವ ಸಿಗ್ನಲ್ ಅನ್ನು ಸಮಯದ ಡೊಮೇನ್ ನಲ್ಲಿ ಹೊಂದಿದ್ದರೆ ವಿಶ್ಲೇಷಣೆಗಾಗಿ ಅದನ್ನು ಎಸ್ ಡೊಮೇನ್ ನಲ್ಲಿ ಪ್ರತಿನಿಧಿಸಬಹುದು ಲ್ಯಾಪ್ಲೇಸ್ ರೂಪಾಂತರದ ಗುಣಲಕ್ಷಣಗಳು ಮತ್ತು ಮೂಲ ಸಾಮಾನ್ಯ ಕಾರ್ಯಗಳ ಲ್ಯಾಪ್ಲೇಸ್ ರೂಪಾಂತರವನ್ನು ಹಿಂದಿನ ತರಗತಿಗಳಲ್ಲಿ ಚರ್ಚಿಸಲಾಗಿದೆ ನಂತರ ನಾವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಚರ್ಚಿಸಿದ್ದೇವೆ ಮತ್ತು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಭಾಗಶಃ ವಿಸ್ತರಣೆಯನ್ನು ಬಳಸಿಕೊಂಡು ಅಥವಾ ಲ್ಯಾಪ್ಲೇಸ್ ರೂಪಾಂತರ ಜೋಡಿ ತಂತ್ರವನ್ನು ಬಳಸಿಕೊಂಡು ಕಂಡುಹಿಡಿಯಬಹುದು ಎಂದು ನಾವು ಹೇಳಿದೆವು ಮತ್ತು ನಂತರ ನಾವು ನೈಜ ಧ್ರುವಗಳು ಘಾತೀಯ ಕಾರ್ಯಗಳಿಗೆ ಕಾರಣವಾಗುತ್ತವೆ ಮತ್ತು ಸಂಕೀರ್ಣ ಧ್ರುವಗಳು ಒದ್ದೆಯಾದ ಸೈನುಸಾಯ್ಡ್ಗಳಿಗೆ ಕಾರಣವಾಗುತ್ತವೆ ಎಂದು ಚರ್ಚಿಸಿದ್ದೇವೆ ಮತ್ತು ನಾವು ಆರಂಭಿಕ ಮತ್ತು ಅಂತಿಮ ಮೌಲ್ಯದ ಪ್ರಮೇಯಗಳನ್ನು ಸಹ ಚರ್ಚಿಸಿದ್ದೇವೆ ಅದರ ಮೂಲಕ ನಾವು ಸರ್ಕ್ಯೂಟ್ ವಿಶ್ಲೇಷಣೆಗೆ ಅಗತ್ಯವಾದ ಆರಂಭಿಕ ಮತ್ತು ಅಂತಿಮ ಪರಿಸ್ಥಿತಿಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ಲ್ಯಾಪ್ಲೇಸ್ ರೂಪಾಂತರದ ಬಗ್ಗೆ ನಾವು ಚರ್ಚಿಸುವಾಗ ನಾವು ಚರ್ಚಿಸಿದ ಪ್ರಮುಖ ಅಂಶಗಳು ಇವು ಈಗ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ನಾವು ಸರ್ಕ್ಯೂಟ್ ವಿಶ್ಲೇಷಣೆಯನ್ನು ಹೇಗೆ ಮಾಡುತ್ತೇವೆ ಎಂಬುದರ ಕುರಿತು ಮಾತನಾಡೋಣ ಲ್ಯಾಪ್ಲೇಸ್ ರೂಪಾಂತರವು ವಿದ್ಯುತ್ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವ ಅತ್ಯುತ್ತಮ ತಂತ್ರಗಳಲ್ಲಿ ಒಂದಾಗಿದೆ ಇದು ಮೂರು ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ ಒಂದು ಸರ್ಕ್ಯೂಟ್ ಅನ್ನು ಟೈಮ್ ಡೊಮೇನ್ ನಿಂದ ಎಸ್ ಡೊಮೇನ್ ಗೆ ಪರಿವರ್ತಿಸುವುದು ಇದರರ್ಥ ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ನೀವು ಹೊಂದಿರುವ ಎಲ್ಲಾ ಸರ್ಕ್ಯೂಟ್ ಅಂಶಗಳು ಎಸ್ ಡೊಮೇನ್ ಗೆ ಪರಿವರ್ತನೆಯಾಗುತ್ತವೆ ಹಿಂದಿನ ತರಗತಿಗಳಲ್ಲಿ ನಾವು ಚರ್ಚಿಸಿದ ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರಗಳನ್ನು ಬಳಸಿಕೊಂಡು ನಾವು ಸರ್ಕ್ಯೂಟ್ ಅನ್ನು ಪರಿಹರಿಸೋಣ ಅವು ನೋಡಲ್ ಅನಾಲಿಸಿಸ್ ಮೆಶ್ ಅನಾಲಿಸಿಸ್ ಸೋರ್ಸ್ ನ ರೂಪಾಂತರ ಸೂಪರ್ಪೋಸಿಷನ್ ಅಥವಾ ನಾವು ಚರ್ಚಿಸಿದ ಥೆವೆನಿನ್ ಮತ್ತು ನಾರ್ಟನ್ ನ ಸಮಾನತೆ ಹೀಗೆ ಯಾವುದೇ ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರಗಳನ್ನು ಒಳಗೊಂಡಿರಬಹುದು ಎರಡನೆಯ ಹಂತವೆಂದರೆ ನಾವು ಎಸ್ ಡೊಮೇನ್ ನಲ್ಲಿ ರಚಿಸಿದ ಸರ್ಕ್ಯೂಟ್ ಏನೇ ಇರಲಿ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಎಸ್ ಡೊಮೇನ್ ನಲ್ಲಿ ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರವನ್ನು ನಾವು ಬಳಸಿಕೊಳ್ಳುತ್ತೇವೆ ಮತ್ತು ಅಂತಿಮವಾಗಿ ನಾವು ಎಸ್ ಡೊಮೇನ್ ನಲ್ಲಿ ಉತ್ತರವನ್ನು ಪಡೆದಾಗ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿ ಅಂತಿಮವಾಗಿ ನಾವು ಸಮಯದ ಡೊಮೇನ್ ನಲ್ಲಿ ಪರಿಹಾರವನ್ನು ಪಡೆಯುತ್ತೇವೆ ಸರ್ಕ್ಯೂಟ್ ವಿಶ್ಲೇಷಣೆ ಮಾಡುವಾಗ ನಾವು ಅನುಸರಿಸುವ ಇವು ಮೂರು ಪ್ರಮುಖ ಹಂತಗಳು ಆದ್ದರಿಂದ ನಾವು ಮೊದಲನೆಯದಾಗಿ ವಿವಿಧ ಸರ್ಕ್ಯೂಟ್ ಅಂಶಗಳನ್ನು ಸಮಯದ ಡೊಮೇನ್ ನಿಂದ ನಾವು ಹೇಗೆ ಎಸ್ ಡೊಮೇನ್ ಗೆ ಪರಿವರ್ತಿಸಬಹುದು ಎಂದು ಅರ್ಥಮಾಡಿಕೊಳ್ಳಬೇಕು ನಮ್ಮ ಸರ್ಕ್ಯೂಟ್ನ ಲ್ಲಿ ನಾವು ಸಾಮಾನ್ಯವಾಗಿ ಹೊಂದಿರುವ ಮೂರು ಪ್ರಮುಖ ಅಂಶಗಳನ್ನು ಮೊದಲು ನೋಡೋಣ ಅವುಗಳು ಪ್ರತಿರೋಧಕಗಳು ಇಂಡಕ್ಟರ್ ಗಳು ಮತ್ತು ಕೆಪಾಸಿಟರ್ ಗಳು ಈ ಮೂರು ಅಂಶಗಳನ್ನು ಎಸ್ ಡೊಮೇನ್ ಗೆ ಹೇಗೆ ಪರಿವರ್ತಿಸಬಹುದು ಪ್ರತಿರೋಧಕಕ್ಕಾಗಿ ವೋಲ್ಟೇಜ್ ಮತ್ತು ಕರೆಂಟ್ ಸಂಬಂಧವನ್ನು ಸಮಯ ಡೊಮೇನ್ ನಲ್ಲಿ ಓಮ್ಸ್ Ohm's ನ ನಿಯಮದ ಪ್ರಕಾರ ಇದನ್ನು ವಿ ಐ ಆರ್ 𝑣 𝑖𝑅 ನಿಂದ ಪ್ರತಿನಿಧಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಈಗ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ನಾವು ಈ ಸಮೀಕರಣವನ್ನು ಸಮಯದ ಡೊಮೇನ್ ನಿಂದ ಎಸ್ ಡೊಮೇನ್ ಗೆ ಪರಿವರ್ತಿಸಬಹುದು ಆದ್ದರಿಂದ ವಿಟಿ 𝑣 ಯು ವಿಎಸ್ 𝑉 ಆಗುತ್ತದೆ ಆರ್ ಒಂದು ಸ್ಥಿರ ಪ್ರಮಾಣವಾಗಿದ್ದು ಅದು ಯಾವುದೇ ಬದಲಾವಣೆಯಾಗುವುದಿಲ್ಲ ಮತ್ತು ಐಟಿ 𝑖𝑡 ಅನ್ನು ಐಎಸ್ 𝑉𝑠 ಆಗಿ ಪರಿವರ್ತಿಸಲಾಗುತ್ತದೆ ನಾವು ಪ್ರತಿರೋಧಕವನ್ನು ಆವರ್ತನ ಡೊಮೇನ್ ಗೆ ಪರಿವರ್ತಿಸಿದಾಗ ಈ ರೀತಿಯಾಗಿ ಇದು ನಮಗೆ ಸಿಗುತ್ತದೆ ಈಗ ಇಂಡಕ್ಟರ್ ಗಾಗಿ ನಾವು ತಿಳಿದಿರುವಂತೆ ಇಂಡಕ್ಟರ್ ನಾದ್ಯಂತದ ವೋಲ್ಟೇಜ್ ಅನ್ನು ಈ ಸಮೀಕರಣದಿಂದ ಎಲ್ ಡಿಐ ಡಿಟಿ L didt ನೀಡಬಹುದು ಈಗ ನಾವು ಹಿಂದಿನ ತರಗತಿಗಳಲ್ಲಿ ಲ್ಯಾಪ್ಲೇಸ್ ರೂಪಾಂತರದ ವಿವಿಧ ಗುಣಲಕ್ಷಣಗಳ ಬಗ್ಗೆ ನಾವು ಚರ್ಚಿಸಿರುವ ಸಮಯದ ಮಾರ್ಪಡಿಕೆಯ ತಂತ್ರವನ್ನು ಬಳಸುತ್ತೇವೆ ಇಂಡಕ್ಟರ್ ಗಾಗಿ ನಾವು ಈ ಸಮಯದ ಡೊಮೇನ್ ಸಮೀಕರಣವನ್ನು ಲ್ಯಾಪ್ಲೇಸ್ ಡೊಮೇನ್ ಅಂದರೆ ಎಸ್ ಡೊಮೇನ್ ಆಗಿ ಪರಿವರ್ತಿಸುತ್ತೇವೆ ಆದ್ದರಿಂದ v ಈಗ V ಆಗುತ್ತದೆ ಎಲ್ ಸ್ಥಿರ ಪ್ರಮಾಣವಾಗಿ ಉಳಿಯುತ್ತದೆ ಆದರೆ didtನ ಸಂದರ್ಭದಲ್ಲಿ ನಾವು ಸಮಯದ ಮಾರ್ಪಡಿಕೆಯ ತಂತ್ರವನ್ನು ಬಳಸುತ್ತೇವೆ ಆದ್ದರಿಂದ ನಾವು didt ಯ ಲ್ಯಾಪ್ಲೇಸ್ ರೂಪಾಂತರವನ್ನು sI iಎಂದು ಪಡೆಯುತ್ತೇವೆ ಆದ್ದರಿಂದ ಇಂಡಕ್ಟರ್ ವೋಲ್ಟೇಜ್ ನ ಲ್ಯಾಪ್ಲೇಸ್ ರೂಪಾಂತರವನ್ನು sLI Li ನಿಂದ ನೀಡಬಹುದು ಎಂದು ನಾವು ಹೇಳಬಹುದು ಆನಂತರ ನಾವು ಮುಂದೆ ಸರ್ಕ್ಯೂಟ್ ನಲ್ಲಿ ಆ ಸಮೀಕರಣವನ್ನು ಎಸ್ ಡೊಮೇನ್ ನಲ್ಲಿ ಹೇಗೆ ಪ್ರತಿನಿಧಿಸಬಹುದು ಎಂದು ನೋಡೋಣ ನೀವು V LsI i sLI Li ಹೊಂದಿದ್ದರೆ ಅದೇ ಸಮಯದಲ್ಲಿ ನೀವು ಕರೆಂಟ್ I ನ ಮೌಲ್ಯವನ್ನು ಅದೇ ಸಮೀಕರಣದ ಸಹಾಯದಿಂVLsI i0 sLI Li0 ದ ಪಡೆಯಬಹುದು ಆದ್ದರಿಂದ ನೀವು ಸಮೀಕರಣವನ್ನು ಈ ರೀತಿಯಾಗಿ ಮರುಹೊಂದಿಸಿದರೆ I1sL Vi0 s ಅನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ನಾವು ಇಂಡಕ್ಟರ್ ವೋಲ್ಟೇಜ್ ಮತ್ತು ಎಸ್ ಡೊಮೇನ್ ನಲ್ಲಿ ಇಂಡಕ್ಟರ್ ಕರೆಂಟ್ ಅನ್ನು ಹೊಂದಿದ್ದೇವೆ ಈಗ ನಾವು ಈ ಸಮೀಕರಣಗಳನ್ನು ಅವುಗಳಿಗೆ ಸಮನಾದ ಸರ್ಕ್ಯೂಟ್ ಆಗಿ ಪರಿವರ್ತಿಸುತ್ತೇವೆ ಆದ್ದರಿಂದ ನೀವು ಸಮಯದ ಡೊಮೇನ್ ನಲ್ಲಿ ನೋಡಿದರೆ ನಮ್ಮಲ್ಲಿ ಇಂಡಕ್ಟರ್ ಇದೆ ಅದು ಯಾವುದೇ ಸಮಯದಲ್ಲಿ ಅದು ಕೆಲ ಪ್ರವಾಹ ಅನ್ನು ಆರಂಭಿಕ ಪ್ರವಾಹವಾಗಿ i ಅನ್ನು 0 ಯಲ್ಲಿ ಹೊಂದಿದ್ದು ಮತ್ತು ಇಂಡಕ್ಟರ್ ನ ಅಡ್ಡವಾಗಿ ಯಾವುದೇ t ಸಮಯದಲ್ಲಿ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ಇದು ಇಂಡಕ್ಟರ್ ವೋಲ್ಟೇಜ್ ಮತ್ತು ಕರೆಂಟ್ ನ ಟೈಮ್ ಡೊಮೇನ್ ಪ್ರಾತಿನಿಧ್ಯವಾಗಿದೆ ಈಗ ನಾವು ಅವುಗಳನ್ನು ಎಸ್ ಡೊಮೇನ್ ಆಗಿ ಪರಿವರ್ತಿಸಿದರೆ v ಯು V ಮತ್ತು 𝑖𝑡 ಯು 𝐼𝑠 ಆಗುತ್ತದೆ ಈಗ ಇಂಡಕ್ಟರ್ ಗಾಗಿ ನಾವು ಏನು ಮಾಡಬೇಕು V sLI Li ಎಂದು ನಮಗೆ ತಿಳಿದಿದೆ ಮೈನಸ್ ಚಿಹ್ನೆಯನ್ನು ಪ್ರತಿನಿಧಿಸಲು ಕಾಲ್ಪನಿಕ ವೋಲ್ಟೇಜ್ ಮೂಲದ ಧ್ರುವೀಯತೆಯನ್ನು ಅಂದರೆ ಇಂಡಕ್ಟರ್ ನ ಆರಂಭಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಹಾಗೂ ಅದು t 0 ಆಗಿರುವ ಸಮಯದಲ್ಲಿ 1 ಆಗಿರುತ್ತದೆ ಮತ್ತು ಅದರ ಧ್ರುವೀಯತೆಯು ವಿರುದ್ಧವಾಗಿರುತ್ತದೆ ಆದ್ದರಿಂದ ಇಂಡಕ್ಟರ್ ನ ವೋಲ್ಟೇಜ್ ಸಮೀಕರಣವು ಎಸ್ ಡೊಮೇನ್ ನಲ್ಲಿ sL ಆಗಿದ್ದು ಅಂದರೆ ಇಂಡಕ್ಟರ್ ಮತ್ತು ವೋಲ್ಟೇಜ್ ಮೂಲವು ಸರಣಿಯಲ್ಲಿರುತ್ತವೆ ಹಾಗೂ ಅದು ಎಲ್ ಗುಣಿಸು i ಗೆ ಸಮನಾಗಿರುತ್ತದೆ ಈ ಮೌಲ್ಯವು ಋಣಾತ್ಮಕ ಧ್ರುವೀಯತೆಯನ್ನು ಮೇಲೂ ಹಾಗೂ ಕೆಳಭಾಗದಲ್ಲಿ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು ಸಮಯ ಡೊಮೇನ್ ಅನ್ನು ಎಸ್ ಡೊಮೇನ್ ಆಗಿ ಪರಿವರ್ತಿಸುವಾಗ ನಾವು ಪಡೆದ ಸಮೀಕರಣವನ್ನು ಇದು ಪ್ರತಿನಿಧಿಸುತ್ತದೆ ಎಂದು ನೀವು ನೋಡಬಹುದು ಅಂತೆಯೇ ಕರೆಂಟ್ ಗಾಗಿ ಈಗ ಇಂಡಕ್ಟರ್ ನಾದ್ಯಂತ ವೋಲ್ಟೇಜ್ ವಿಟಿ v ಆಗಿದ್ದರೆ ಎಸ್ ಡೊಮೇನ್ ನಲ್ಲಿ V ಎಂದು ಪ್ರತಿನಿಧಿಸಲಾಗುತ್ತದೆ ಮತ್ತು ಅದೇ ರೀತಿ ಕರೆಂಟ್ i ಅನ್ನು I ಎಂದು ಪ್ರತಿನಿಧಿಸಲಾಗುತ್ತದೆ ಈಗ ನೀವು ಈ ಸಮೀಕರಣವನ್ನು ನೋಡಿದರೆ ಇದರಿಂದ ಕರೆಂಟ್ I ಅನ್ನು ಪರಿವರ್ತಿಸಲಾಗಿದ್ದು ಅದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ನಾವು ನೋಡಬಹುದು ಆದ್ದರಿಂದ ಕರೆಂಟ್ I ಅನ್ನು ಕಂಡುಹಿಡಿಯಲು ಬಯಸಿದಲ್ಲಿ ನಾವು ಆ ಸಮೀಕರಣವನ್ನು ಬಳಸಿ ಸಮಾನ ಸರ್ಕ್ಯೂಟ್ ಅನ್ನು ಕಂಡುಹಿಡಿಯುತ್ತೇವೆ ಆದ್ದರಿಂದ ಮೊದಲಿಗೆ ನಾವು ಪಡೆಯುವ ಮೌಲ್ಯ is ಆಗಿದೆ ಆದ್ದರಿಂದ ಇದು ಪ್ರಚೋದಕದ ಮೂಲಕ ಹರಿಯುವ ಆರಂಭಿಕ ಕರೆಂಟ್ ನ ಆರಂಭಿಕ ಸ್ಥಿತಿಯನ್ನು ಪ್ರತಿನಿಧಿಸುವ ಕರೆಂಟ್ ನ ಮೌಲ್ಯವಾಗಿರುತ್ತದೆ ಅದರ ಪ್ರವಾಹ ಕೆಳಮುಖವಾಗಿರುವುದರಿಂದ is ನ ದಿಕ್ಕು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಕರೆಂಟ್ I ನಿಮಗೆ ಕಾಲ್ಪನಿಕ ಕರೆಂಟ್ ನ ಮೂಲಕ್ಕೆ ಅನುಸಾರವಾಗಿ ಒಂದೇ ದಿಕ್ಕನ್ನು ನೀಡುತ್ತದೆ ಹಾಗೂ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ ನ ಆರಂಭಿಕ ಸ್ಥಿತಿಯೊಂದಿಗೆ ಅದನ್ನು ನೀವು ಸೇರಿಸುತ್ತೀರಿ ಈಗ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ ನ ಮೌಲ್ಯವನ್ನು ನೋಡೋಣ ಇದು 1 V ಆಗಿರುತ್ತದೆ ಆದ್ದರಿಂದ ಇಂಡಕ್ಟರ್ ನ ಈ ಮೌಲ್ಯವು ಎಸ್ ಎಲ್ ಆಗಿರುತ್ತದೆ ಎಂದರ್ಥ ಆದ್ದರಿಂದ ಈ ರೀತಿಯಾಗಿ ನಾವು ಇಂಡಕ್ಟರ್ ಅನ್ನು ವೋಲ್ಟೇಜ್ ವಿಎಸ್ V ರೂಪದಲ್ಲಿ ಅಥವಾ ಕರೆಂಟ್ I ರೂಪದಲ್ಲಿಯೂ ಪ್ರತಿನಿಧಿಸಬಹುದು ನೀವು ಸರ್ಕ್ಯೂಟ್ ಸಮೀಕರಣವನ್ನು ಪರಿಹರಿಸುವಾಗಲೆಲ್ಲಾ ಇವುಗಳು ಅಗತ್ಯವಾಗಿರುತ್ತದೆ ಕಿರ್ಚಾಫ್ ವೋಲ್ಟೇಜ್ Kirchoff's voltage ನಿಯಮವನ್ನು ಬಳಸುವಾಗ ಇದನ್ನು ಸಾಮಾನ್ಯವಾಗಿ ಬಳಸಿಕೊಳ್ಳಲಾಗುತ್ತದೆ ಮತ್ತು ಸರ್ಕ್ಯೂಟ್ ಗಳನ್ನು ಪರಿವರ್ತಿಸಲು ನೀವು ಕಿರ್ಚಾಫ್ ಕರೆಂಟ್ Kirchoff's current ನ ನಿಯಮವನ್ನು ಬಳಸುತ್ತಿರುವಾಗಲೂ ಇದನ್ನು ಉಪಯೋಗಿಸಬಹುದು ಈಗ ಮುಂದೆ ನಾವು ಕೆಪಾಸಿಟರ್ ಬಗ್ಗೆ ಮಾತನಾಡೋಣ ಕೆಪಾಸಿಟರ್ ನ ಸಂದರ್ಭದಲ್ಲಿ ನಮಗೆ ತಿಳಿದಿರುವ ಹಾಗೆ ಯಾವುದೇ ಟಿ ಸಮಯದಲ್ಲಿ ಕರೆಂಟ್ ಅನ್ನು i Cdvdt ಎಂದು ಬರೆಯಹುದು ಆದ್ದರಿಂದ ಸಮಯದ ಡೊಮೇನ್ ನಲ್ಲಿ ಈ ಸಮೀಕರಣವನ್ನು ಬಳಸಿಕೊಂಡು ನಾವು ಇದನ್ನು ಎಸ್ ಡೊಮೇನ್ ಗೆ ಪರಿವರ್ತಿಸುತ್ತೇವೆ ನಾವು ಅದನ್ನು ಡೊಮೇನ್ ಗೆ ಪರಿವರ್ತಿಸಿದಾಗ ಅದು ಈ ರೀತಿ ಆಗುತ್ತದೆ Is CsVs v0 sCV Cv0 ಈಗ ಅದೇ ರೀತಿಯಲ್ಲಿ ನೀವು ಮರುಹೊಂದಿಸಿದರೆ ಈ ಸಮೀಕರಣ ವೋಲ್ಟೇಜ್ ನ ರೂಪದಲ್ಲಿ ಈ ರೀತಿಯಾಗುತ್ತದೆ Vs1sC Isv0 s ಆದ್ದರಿಂದ ಈ ಎರಡು ಸಮೀಕರಣಗಳು ಎಸ್ ಡೊಮೇನ್ ನಲ್ಲಿ ಕೆಪಾಸಿಟರ್ ನ ಆಡಳಿತ ಸಮೀಕರಣಗಳಾಗಿವೆ ಇಂಡಕ್ಟರ್ ನ ಸಂದರ್ಭದಲ್ಲಿ ಮಾಡಿದಂತೆ ನಾವು ಕೆಪಾಸಿಟರ್ ನ ಸಂದರ್ಭದಲ್ಲಿಯೂ ಮಾಡಬಹುದು ಮತ್ತು ಸರ್ಕ್ಯೂಟ್ನ ಲ್ಲಿ ಈ ಎರಡು ಸಮೀಕರಣಗಳನ್ನು ಪ್ರತಿನಿಧಿಸಬಹುದು ಆದ್ದರಿಂದ ನಾವು ಕೆಪಾಸಿಟರ್ ನ ಸಮಾನತೆಯನ್ನು ಎಸ್ ಡೊಮೇನ್ ನಲ್ಲಿ ಹೇಗೆ ಪ್ರತಿನಿಧಿಸುತ್ತೇವೆ ಎಂದು ನೋಡೋಣ ಇದು ಸಮಯದ ಡೊಮೇನ್ ನಲ್ಲಿ ಕೆಪಾಸಿಟರ್ ನ ಸಮಾನ ಪ್ರಾತಿನಿಧ್ಯವಾಗಿದ್ದು ಅಲ್ಲಿ ನೀವು ಕೆಪಾಸಿಟರ್ ನಾದ್ಯಂತ ವೋಲ್ಟೇಜ್ v ಅನ್ನು ಹೊಂದಿರುತ್ತೀರಿ ಮತ್ತುಆರಂಭಿಕ ವೋಲ್ಟೇಜ್ v ಆಗಿರುತ್ತದೆ ಈಗ ಕೆಪಾಸಿಟರ್ನಾದ್ಯಂತ ಎಸ್ ಡೊಮೇನ್ನಲ್ಲಿ ರುವ ವೋಲ್ಟೇಜ್ V ಅನ್ನು ಕಂಡುಹಿಡಿಯಲು ನಮ್ಮನ್ನು ಕೇಳಿದಾಗ ನಾವು ಈ ಸಮೀಕರಣವನ್ನು ಬಳಸುತ್ತೇವೆ ಮತ್ತು ಅದು ಎರಡು ಪದಗಳನ್ನು ಹೊಂದಿದೆ ಎಂದು ನೀವು ನೋಡಬಹುದು ಮತ್ತು ಎರಡೂ ವೋಲ್ಟೇಜ್ ಆಗಿರುವುದರಿಂದ ಎರಡೂ ಪದಗಳು ವೋಲ್ಟೇಜ್ ಪದಗಳಾಗಿರಬಹುದು ಮತ್ತು ಅದು ಸಕಾರಾತ್ಮಕವಾಗಿರುವುದರಿಂದ ಇದರ ಅರ್ಥ ವೋಲ್ಟೇಜ್ ಮೂಲವು ಮೇಲ್ಭಾಗದಲ್ಲಿ ಧನಾತ್ಮಕ ಧ್ರುವೀಯತೆ ಮತ್ತು ಕೆಳಭಾಗದಲ್ಲಿ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ಇದು ಕಾಲ್ಪನಿಕ ವೋಲ್ಟೇಜ್ ಮೂಲವಾಗಿರುತ್ತದೆ v⁄s ಇದು ಆರಂಭಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಅರ್ಥಾತ್ ಅದು ಟಿ0 t0 ಸಮಯದಲ್ಲಿ ಕೆಪಾಸಿಟರ್ನಾ ದ್ಯಂತ ವೋಲ್ಟೇಜ್ v ಗೆ ಸಮಾನವಾಗಿರುತ್ತದೆ ಈಗ 1 sC ಇಲ್ಲಿ ಕೆಪಾಸಿಟರ್ ನ ಮೌಲ್ಯವಾಗಿರುತ್ತದೆ ಏಕೆಂದರೆ ನೀವು ಸರ್ಕ್ಯೂಟ್ ಮೂಲಕ ಹರಿಯುವ ಪ್ರವಾಹವು I ಎಂದು ನೀವು ಹೇಳಿದಾಗ ಕೆಪಾಸಿಟರ್ ನ ಅಡ್ಡವಾಗಿ ವೊಲ್ಟೇಜ್ 1sC I ಆಗಿರುತ್ತದೆ ಮತ್ತು ಅದರ ಜೊತೆಗೆ ವೋಲ್ಟೇಜ್ v⁄s ಕೂಡಿರುತ್ತದೆ ಇಲ್ಲಿ v ಎಂದರೆ t0 ಸಮಯದಲ್ಲಿನ ವೋಲ್ಟೇಜ್ ನೀವು ಇವೆರಡನ್ನು ಕೂಡಿಸಿದಾಗ ಎಸ್ ಡೊಮೇನ್ ನಲ್ಲಿ ವಿ ನ ಮೌಲ್ಯವನ್ನು ಪಡೆಯುತ್ತೀರಿ ನೀವು ಕಿರ್ಚಾಫ್ ವೋಲ್ಟೇಜ್ Kirchoff's voltage ನಿಯಮವನ್ನು ಅನ್ವಯಿಸಬೇಕಾದಾಗ ಇದು ಅಗತ್ಯವಾಗಿರುತ್ತದೆ ಈಗ ಮುಂದೆ ನೀವು ಈ ಎರಡು ಪದಗಳನ್ನು ಬಳಸಿ ಕರೆಂಟ್ ಐಎಸ್ I ಅನ್ನು ಸಹ ಪ್ರತಿನಿಧಿಸಬಹುದು ಈ ಎರಡೂ ಪದಗಳು ಕರೆಂಟ್ ಅನ್ನು ಪ್ರತಿನಿಧಿಸುತ್ತವೆ ಏಕೆಂದರೆ I ಕರೆಂಟ್ ಆಗಿದ್ದು I ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಸರ್ಕ್ಯೂಟ್ ನಲ್ಲಿ ಮೊದಲ ಪದವನ್ನು ಪ್ರತಿನಿಧಿಸುವಾಗ 1sC ಮೌಲ್ಯವನ್ನು ನೋಡುತ್ತೀರಿ ಮತ್ತು ನೀವು 1sC ಅನ್ನು V ನಿಂದ ಭಾಗಿಸಿದಾಗ ನಿಮಗೆ sCV ಸಿಗುತ್ತದೆ ಅದುವೇ ಸರ್ಕ್ಯೂಟ್ನ ಈ ಭಾಗದಲ್ಲಿ ಹರಿಯುವ ಕರೆಂಟ್ ಮುಂದಿನದು ಸಮಯ t 0 ನಲ್ಲಿ ಸಿ ಮತ್ತು ವಿ ಗಳ ಗುಣಲಬ್ಧ ಮತ್ತೆ ಇದು ಒಂದು ಕರೆಂಟ್ ನ ಮೌಲ್ಯವಾಗಿದೆ ಏಕೆಂದರೆ ಇದು t 0 ಸಮಯದಲ್ಲಿ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ನಕಾರಾತ್ಮಕ ಚಿಹ್ನೆಯನ್ನು ಹೊಂದಿದ್ದರೆ ಕರೆಂಟ್ ನ ದಿಕ್ಕು ಕರೆಂಟ್ 𝐼𝑠ನ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಇಲ್ಲಿ ನೀವು ಇದಕ್ಕೆ ಸಮನಾಗಿ ಸಮೀಕರಣವನ್ನು ಪ್ರತಿನಿಧಿಸಬಹುದು ಮತ್ತು ನೀವು ಇದನ್ನು ಕಿರ್ಚಾಫ್ ನ ಕರೆಂಟ್ Kirchoff's current ನಿಯಮದ ಸಹಾಯದಿಂದ ವಿಶ್ಲೇಷಿಸಬೇಕಾದ ಸಂದರ್ಭಗಳಕ್ಕೆ ಅನುಸಾರವಾಗಿ ಸರ್ಕ್ಯೂಟ್ ನಲ್ಲಿ ಬಳಸಿಕೊಳ್ಳಬಹುದು ಆದ್ದರಿಂದ ಈ ವೋಲ್ಟೇಜ್ ಮತ್ತು ಕರೆಂಟ್ ಸಮೀಕರಣಗಳನ್ನು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಅಗತ್ಯವಿರುವಾಗ ನೀವು ಬಳಸಬಹುದು ಈಗ ಈ ಸಮೀಕರಣಗಳಿಂದ ನಾವು ಗಮನಿಸಬಹುದೇನೆಂದರೆ ಆರಂಭಿಕ ಸ್ಥಿತಿಗಳು ರೂಪಾಂತರದ ಭಾಗವಾಗಿವೆ ಎಂದು ಎಸ್ ಡೊಮೇನ್ ನಲ್ಲಿ ಈ ಆರಂಭಿಕ ಸ್ಥಿತಿಗಳನ್ನು ಹೇಗೆ ಸಂಯೋಜಿಸುತ್ತೇವೆ ಎಂಬುದರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಎಸ್ ಡೊಮೇನ್ ಸಮೀಕರಣಗಳು ಆರಂಭಿಕ ಪರಿಸ್ಥಿತಿಗಳನ್ನೂ ಸಹ ನೋಡಿಕೊಳ್ಳುತ್ತವೆ ಇದು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸುವುದರ ಅನುಕೂಲಕರವಾದ ದೊಡ್ಡ ಸಂಗತಿಯಾಗಿದೆ ಮತ್ತೊಂದು ಪ್ರಯೋಜನವೆಂದರೆ ಇದು ನಿಮಗೆ ಸಂಪೂರ್ಣವಾದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಅರ್ಥಾತ್ ಅದು ಸರ್ಕ್ಯೂಟ್ ನ ಅಸ್ಥಿರ ಮತ್ತು ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯನ್ನು ಒಳಗೊಂಡಿರುತ್ತದೆ ನಿಮಗೆ ನೆನಪಿದ್ದರೆ ನಾವು ಸ್ಟೆಪ್ ಪ್ರತಿಕ್ರಿಯೆಯ ಮೊದಲನೇ ಕ್ರಮ ಅಥವಾ ಎರಡನೇ ಕ್ರಮದ ಸರ್ಕ್ಯೂಟ್ ಬಗ್ಗೆ ಚರ್ಚಿಸುತ್ತಿರುವಾಗ ನಾವು ಪರಿಹಾರವನ್ನು ನೈಸರ್ಗಿಕ ಪ್ರತಿಕ್ರಿಯೆ ಹಾಗೂ ಮೊದಲ ಪ್ರತಿಕ್ರಿಯೆಯಾಗಿ ಪರಿವರ್ತಿಸಿ ಎರಡೂ ಪ್ರತಿಕ್ರಿಯೆಗಳನ್ನು ಪ್ರತ್ಯೇಕವಾಗಿ ಕಂಡುಕೊಂಡು ಮತ್ತು ಅಂತಿಮವಾಗಿ ನಾವು ಸಂಪೂರ್ಣವಾದ ಪ್ರತಿಕ್ರಿಯೆಯನ್ನು ಪಡೆಯಲು ಇವೆರಡನ್ನೂ ಕೂಡಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಎರಡು ಪರಿಹಾರಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸುವ ಬಗ್ಗೆ ಆಗಲೀ ಅಥವಾ ನಂತರ ಒಟ್ಟುಗೂಡಿಸುವ ಬಗ್ಗೆ ಆಗಲೀ ನಾವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಲ್ಯಾಪ್ಲೇಸ್ ರೂಪಾಂತರ ಮತ್ತು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸುವ ಸರ್ಕ್ಯೂಟ್ ವಿಶ್ಲೇಷಣೆಯು ನಿಮಗೆ ಸರ್ಕ್ಯೂಟ್ ನ ಸಂಪೂರ್ಣ ಪ್ರತಿಕ್ರಿಯೆಯನ್ನು ನೇರವಾಗಿ ನೀಡುತ್ತದೆ ಈಗ ಈ ಎರಡು ಸಮೀಕರಣಗಳನ್ನು ಅಂದರೆ V sL Li ಮತ್ತು I sC Cv ಇವುಗಳನ್ನು ನೀವು ಕೂಲಂಕುಶವಾಗಿ ಗಮನಿಸಿ ಇಲ್ಲಿ ನೀವು ದ್ವಂದ್ವತೆಯನ್ನು ಗಮನಿಸಬಹುದು ಏಕೆಂದರೆ ಎರಡೂ ಸಮೀಕರಣಗಳನ್ನು ನೋಡಿದರೆ ಎಲ್ ನ ದ್ವಂದ್ವ ಸಿ I ನ ದ್ವಂದ್ವ V ಮತ್ತು v ನ ದ್ವಂದ್ವ ಕರೆಂಟ್ i ಆಗಿದೆ ಆದ್ದರಿಂದ ಇವು ಉಭಯ ಜೋಡಿಗಳನ್ನು ರಚಿಸುತ್ತವೆ ಈಗ ನಾವು ಎಸ್ ಡೊಮೇನ್ ನಲ್ಲಿನ ಪ್ರತಿರೋಧದ ಬಗ್ಗೆ ಮಾತನಾಡುವಾಗ ಪ್ರತಿರೋಧವು ಶೂನ್ಯ ಆರಂಭಿಕ ಪರಿಸ್ಥಿತಿಗಳಲ್ಲಿನ ಲ್ಯಾಪ್ಲೇಸ್ ರೂಪಾಂತರವಾದ ವೋಲ್ಟೇಜ್ ಮತ್ತು ಲ್ಯಾಪ್ಲೇಸ್ ರೂಪಾಂತರವಾದ ಕರೆಂಟ್ ಗಳ ಅನುಪಾತವಾಗಿದೆ ಆದ್ದರಿಂದ ನಾವು ಪ್ರತಿರೋಧವನ್ನು ZVI ಎಂದು ಬರೆಯಬಹುದು ಆದ್ದರಿಂದ ನಾವು ಚರ್ಚಿಸಿದ ಈ ಮೂರು ಸರ್ಕ್ಯೂಟ್ ಅಂಶಗಳ ಇಂಪಿಡೆನ್ಸ್ ಈ ರೀತಿಯಾಗಿವೆ ಪ್ರತಿರೋಧಕ್ಕೆ Z R ಆದರೆ ಇಂಡಕ್ಟರ್ ಗೆ ಅದು Z sL ಆಗಿರುತ್ತದೆ ಕೆಪಾಸಿಟರ್ ಗೆ Z 1sC ಆಗಿರುತ್ತದೆ ಈಗ ನೀವು ಅಡ್ಮಿಟನ್ಸ್ ಅನ್ನು ಕಂಡುಹಿಡಿಯಲು ಬಯಸಿದರೆ ಅಡ್ಮಿಟನ್ಸ್ ರೋಧತ್ವದ ಪರಸ್ಪರ ವಿಲೋಮದ ಸಂಬಂಧವಾಗಿರುತ್ತದೆ ಆದ್ದರಿಂದ Y1Z ಅಂದರೆ YIV ಮತ್ತು ಅದೇ ರೀತಿ ವಾಹಕ ಇಂಡಕ್ಟರ್ ಮತ್ತು ಕೆಪಾಸಿಟರ್ ನ ವಿಲೋಮಗಳ ಮೌಲ್ಯಗಳು ಬದಲಾಗುತ್ತವೆ ಈಗ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಲ್ಯಾಪ್ಲೇಸ್ ಬಳಕೆಯು ವಿವಿಧ ಸಿಗ್ನಲ್ ಮೂಲಗಳ ಬಳಕೆಯನ್ನು ಸುಲಭಗೊಳಿಸುತ್ತದೆ ಇಂಪಲ್ಸ್ ನ ಪ್ರತಿಕ್ರಿಯೆಯಂತೆ ಸ್ಟೆಪ್ ನ ಪ್ರತಿಕ್ರಿಯೆ ರಾಂಪ್ ನ ಪ್ರತಿಕ್ರಿಯೆ ಮತ್ತು ಘಾತೀಯ ಮೂಲದ ಪ್ರತಿಕ್ರಿಯೆಗಳನ್ನು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಬಳಸಿಕೊಳ್ಳಬಹುದು ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇದರಿಂದ ಒಟ್ಟಾರೆಯಾಗಿ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನಾವು ಸರ್ಕ್ಯೂಟ್ ಅಂಶಗಳನ್ನು ಮತ್ತು ಅವುಗಳ ಲ್ಯಾಪ್ಲೇಸ್ ರೂಪಾಂತರವನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಇಂಡಕ್ಟರ್ ನಾದ್ಯಂತ ವಿ೦ಟಿ v0 ಅನ್ನು ಕಂಡುಹಿಡಿಯಬೇಕಾದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ಇಂಡಕ್ಟರ್ ಮೂಲಕ ಯಾವುದೇ ಆರಂಭಿಕ ಕರೆಂಟ್ ಇಲ್ಲ ಅಥವಾ ಕೆಪಾಸಿಟರ್ನಾ ದ್ಯಂತ ಆರಂಭಿಕ ವೋಲ್ಟೇಜ್ ಇಲ್ಲವೆಂದು ನಾವು ಊಹಿಸೋಣ ಆದ್ದರಿಂದ ಅದರ ಆರಂಭಿಕ ಸ್ಥಿತಿ 0 ಯಾಗಿರುತ್ತದೆ ಈಗ ನಾವು ಮೊದಲು ಏನು ಮಾಡಬೇಕು ಮೊದಲಿಗೆ ನಾವು ಸರ್ಕ್ಯೂಟ್ ಅನ್ನು ಸಮಯ ಡೊಮೇನ್ ನಿಂದ ಎಸ್ ಡೊಮೇನ್ ಗೆ ಪರಿವರ್ತಿಸಬೇಕು ಆದ್ದರಿಂದ ನೀವು ಮೂಲವಾದ ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ಎಸ್ ಡೊಮೇನ್ ಗೆ ಪರಿವರ್ತಿಸಿದರೆ ಅದು 1s ಆಗುತ್ತದೆ ಇಂಡಕ್ಟರ್ sL ಆಗುತ್ತದೆ ಮತ್ತು ಎಲ್ ನ ಮೌಲ್ಯ 1 ಆಗಿರುವುದರಿಂದ ಅದು s ಆಗುತ್ತದೆ 13 ಎಫ್ 𝐹 ಫರಾಡ್ ಕೆಪಾಸಿಟರ್ ಎಸ್ ಡೊಮೇನ್ ನಲ್ಲಿ 3𝑠 ನ ಮೌಲ್ಯವನ್ನು ಹೊಂದುತ್ತದೆ ಈಗ ನಾವು ಈ ಎಲ್ಲ ಅಂಶಗಳನ್ನು ಎಸ್ ಡೊಮೇನ್ ನಲ್ಲಿ ಹೊಂದಿದ್ದೇವೆ ನಾವು ಈಗ ಈ ಸರ್ಕ್ಯೂಟ್ ಅನ್ನು ಎಸ್ ಡೊಮೇನ್ ನಲ್ಲಿ ಪ್ರತಿನಿಧಿಸಬಹುದು ಆದ್ದರಿಂದ ಮೂಲವು ಈಗ 1𝑠 ಆಗುತ್ತದೆ ಪ್ರತಿರೋಧಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದ್ದರಿಂದ ಇವುಗಳು ಹಾಗೇ ಇರುತ್ತವೆ ಕೆಪಾಸಿಟರ್ ಈಗ 3𝑠 ಆಗಿ ಮಾರ್ಪಟ್ಟಿದೆ ಮತ್ತು ಇಂಡಕ್ಟರ್ s ಆಗಿ ಮಾರ್ಪಟ್ಟಿದೆ ನಾವು ಮೊದಲು ಎಸ್ ಡೊಮೇನ್ ನಲ್ಲಿ ಇಂಡಕ್ಟರ್ ನಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ತದನಂತರ ನಾವು ಅದನ್ನು ಸಮಯ ಡೊಮೇನ್ ಗೆ ಪರಿವರ್ತಿಸುತ್ತೇವೆ ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ಮೆಶ್ ನ ವಿಶ್ಲೇಷಣೆಯನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ಕರೆಂಟ್ I1 ಮೊದಲ ಲೂಪ್ ನಲ್ಲಿದೆ ಹಾಗೂ I2 ಲೂಪ್ 2 ನಲ್ಲಿದೆ ಎಂದು ಹೇಳೋಣ ಮೆಶ್ 1 ಕ್ಕಾಗಿ ನೀವು ಸಮೀಕರಣವನ್ನು ಹೀಗೆ ಬರೆಯಬಹುದು 1s13sI1 3s I2 ಮೆಶ್ 2 ರಲ್ಲಿ ಏನಾಗುತ್ತದೆ ನೀವು ಎಲ್ಲಾ ಇಂಪಿಡೆನ್ಸ್ಗ ಳನ್ನು ಒಟ್ಟುಗೂಡಿಸುತ್ತೀರಿ ಆದ್ದರಿಂದ ಅದು s53s ಆಗುತ್ತದೆ I2 ಗೆ ನಾವು s53s ಈ ರೀತಿ ಪಡೆದರೆ ಹಾಗೂ I1ರ ದಿಕ್ಕು I2ಗೆ ವಿರುದ್ಧವಾಗಿದ್ದು ಕೆಪಾಸಿಟರ್ ಗೆ ನೀವು ಇನ್ನೊಂದು ಪದವನ್ನು ಪಡೆಯುತ್ತೀರಿ ಅದು 3s I1 ಈಗ ನೀವು ಇದನ್ನು ಸರಳೀಕರಿಸಿದಾಗ ನೀವು ಈ ಕೆಳಗಿನ ಮೌಲ್ಯವನ್ನು ಪಡೆಯುತ್ತೀರಿ I113 s25s3 I2 ಈಗ ನೀವು ಇದನ್ನು ಸರಳೀಕರಿಸಿದರೆ 3s38s218s I2I23s38s218s ಈಗ ಅದನ್ನು ಪರಿಹರಿಸಲು ವರ್ಗ ತಂತ್ರವನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ನೀವು ಮೊದಲು ಈ ಪದಗಳ ವರ್ಗವನ್ನು ರಚಿಸುತ್ತೀರಿ ಆದ್ದರಿಂದ ಅದು s4222 ಆಗುತ್ತದೆ ಈಗ ಅಂಶದಲ್ಲಿ ನೀವು 2 ರಿಂದ ಗುಣಿಸಬಹುದು ಮತ್ತು ಛೇದದಲ್ಲಿ ನೀವು 2 ಅನ್ನು ಹೊಂದಬಹುದು ಆದ್ದರಿಂದ ಈ ಭಾಗವನ್ನು ನೀವು ನೋಡಿದರೆ ಏನು ನೋಡಬಹುದು ಇದು e 4t sin2t ನ ಲ್ಯಾಪ್ಲೇಸ್ ರೂಪಾಂತರ ಎಂದು ನೀವು ನೋಡಬಹುದು ಆದ್ದರಿಂದ ಇದರೊಂದಿಗೆ ನೀವು ಇಂಡಕ್ಟರ್ ನಾದ್ಯಂತ ವೋಲ್ಟೇಜ್ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಈಗ ನಾವು ಆರಂಭಿಕ ಸ್ಥಿತಿಯನ್ನು ಹೊಂದಿರುವ ಇನ್ನೊಂದು ಪ್ರಕರಣವನ್ನು ನೋಡೋಣ ಅಂದರೆ ಕೆಪಾಸಿಟರ್ನಾ ದ್ಯಂತ ವೋಲ್ಟೇಜ್ ನ ಮೌಲ್ಯವು 5 ವೋಲ್ಟ್ ಆಗಿರುತ್ತದೆ ಎಂದು ಭಾವಿಸೋಣ ನಾವು ಮೊದಲು ಸರ್ಕ್ಯೂಟ್ ಅನ್ನು ಎಸ್ ಡೊಮೇನ್ ಆಗಿ ಪರಿವರ್ತಿಸುತ್ತೇವೆ ಆದರೆ ನಾವು ಮೊದಲು ನೋಡಬೇಕಾದ ಆರಂಭಿಕ ಸ್ಥಿತಿಯು ಕರೆಂಟ್ ಮೂಲ Cv0 ಯನ್ನು ಹೊಂದಿರುತ್ತದೆ ಏಕೆಂದರೆ ಇವೆಲ್ಲವೂ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದನ್ನು ನೀವು ನೋಡಿದರೆ ಇದರರ್ಥ ಕಿರ್ಚಾಫ್ನ ಕರೆಂಟ್ Kirchoff's current ನಿಯಮವು ಹೆಚ್ಚು ಸೂಕ್ತವಾದ ಆಯ್ಕೆಯಾಗಿದೆ ಈಗ ನೀವು ಕಿರ್ಚಾಫ್ ನ ಕರೆಂಟ್ Kirchoff's current ನಿಯಮವನ್ನು ನೋಡಿದಾಗ ನೀವು ಈ ಕೆಪಾಸಿಟರ್ ಅನ್ನು ಎಸ್ ಡೊಮೇನ್ ನಲ್ಲಿ ಸಮಾನವಾಗಿ ಪರಿವರ್ತಿಸಬೇಕು ಎಂದರ್ಥ ಈಗ ಈ ನಿರ್ದಿಷ್ಟ ಪದವನ್ನು 1sC ಆಗಿ ಪರಿವರ್ತಿಸಲಾಗುತ್ತದೆ ಮತ್ತು ಇದರೊಂದಿಗೆ ಸಮಾನಾಂತರವಾಗಿ ಕರೆಂಟ್ ನ ಮೂಲವಾಗಿ Cv0 ಇಲ್ಲಿ v0 ನ ಮೌಲ್ಯವನ್ನು 5 ವೋಲ್ಟ್ ಆಗಿ ನೀಡಲಾಗುತ್ತದೆ ಆದ್ದರಿಂದ Cv00 0 5 A ಈಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಬಳಸಿ ನೀವು ಎಸ್ ಡೊಮೇನ್ ನಲ್ಲಿ ಸಂಪೂರ್ಣ ಸರ್ಕ್ಯೂಟ್ ಅನ್ನು ಪರಿವರ್ತಿಸಬಹುದು ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಅದನ್ನು ಎಸ್ ಡೊಮೇನ್ ನಲ್ಲಿ ಪರಿವರ್ತಿಸಲಾಗುತ್ತದೆ ಯುನಿಟ್ ಸ್ಟೆಪ್ ಫಂಕ್ಷನ್ ಘಾತೀಯದಿಂದ ಗುಣಿಸಿದಾಗ ನೀವು ಸಮಯದ ಸ್ಥಳಾಂತರವನ್ನು ಪಡೆಯುತ್ತಿರುವಿರಿ ಎಂದರ್ಥ ಆದ್ದರಿಂದ ವೋಲ್ಟೇಜ್ ಮೂಲದ ಲ್ಯಾಪ್ಲೇಸ್ ರೂಪಾಂತರವು 10⁄s 1 ಆಗುತ್ತದೆ ಮತ್ತು ನಂತರ ಪ್ರತಿರೋಧಗಳು ಹಾಗೇ ಇರುತ್ತವೆ ಕೆಪಾಸಿಟರ್ ಈಗ 10s ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಸಮಾನಾಂತರವಾಗಿ ನೀವು 0 5 ಆಂಪಿಯರ್ ಮೌಲ್ಯ ಹೊಂದಿರುವ ಒಂದು ಕರೆಂಟ್ ನ ಮೂಲವನ್ನು ಹೊಂದಿರುತ್ತೀರಿ ಏಕೆಂದರೆ ಇದು ಆರಂಭಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ತದನಂತರ ನೀವು ಲ್ಯಾಪ್ಲೇಸ್ ರೂಪಾಂತರವಾಗಿ ಪರಿವರ್ತಿಸುವ ಕರೆಂಟ್ ನ ಮೂಲವನ್ನು ಹೊಂದಿದ್ದೀರಿ ಅದು 2 ಆಂಪಿಯರ್ ಆಗುತ್ತದೆ ಈಗ ನೀವು ಏನು ಮಾಡಬೇಕು ನೀವು ಮೇಲಿನ ನೋಡ್ನಲ್ಲಿ ಕಿರ್ಚಾಫ್ ನ ಕರೆಂಟ್ Kirchoff's current ನಿಯಮವನ್ನು ಅನ್ವಯಿಸಬೇಕು ಆದ್ದರಿಂದ 1 2 ಮತ್ತು 3 ಗಳು ನೋಡ್ ಒಳಗೆ ಹೋಗುವ ಕರೆಂಟ್ ಗಳು ಮತ್ತು ಎರಡು ನೋಡ್ ನಿಂದ ಹೊರಬರುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನೀವು ಒಳಬರುವ ಮತ್ತು ಹೊರಹೋಗುವ ಕರೆಂಟ್ ಗಳನ್ನು ಕಂಪೈಲ್ ಮಾಡುವಾಗ ನೀವು ಈ ಕೆಳಗಿನಂತೆ ಅದನ್ನು ಹೇಳಬಹುದು 10s1 V01020 5V010V010s ಇಲ್ಲಿ ಹೊರಹೋಗುವ ಕರೆಂಟ್ ವಿ010 V010 ಮತ್ತು ಇಲ್ಲಿ ಹೊರಹೋಗುವ ಕರೆಂಟ್ V010s ಆಗಿರುತ್ತದೆ ಈಗ ನೀವು ಎರಡೂ ಬದಿಗಳನ್ನು 10 ರಿಂದ ಗುಣಿಸಿದರೆ ಮತ್ತು ಮರುಹೊಂದಿಸಿದರೆ 10s125V0s2 ಅಥವಾ V025 s35s1 s2As1Bs2 ನೀವು ಪರಿಹರಿಸಿದಾಗ ನೀವು A 10 B 15 ಮೌಲ್ಯವನ್ನು ಪಡೆಯಬಹುದು ಮತ್ತು V0s10s115s2 ಇದನ್ನು ಸುಲಭವಾಗಿ ನೀವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ಪ್ರಯೋಗಿಸಿ ಈ ರೀತಿಯಾಗಿ ಪಡೆಯಬಹುದು v0t10e t15e 2tu ಈಗ ಇದರೊಂದಿಗೆ ನಾವು ನಮ್ಮ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸಬಹುದು ಈ ಸಂಚಿಕೆಯಲ್ಲಿ ನಾವು ವಿವಿಧ ಸರ್ಕ್ಯೂಟ್ ಅಂಶಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಅವುಗಳನ್ನು ಲ್ಯಾಪ್ಲೇಸ್ ರೂಪಾಂತರವಾಗಿ ಹೇಗೆ ಪರಿವರ್ತಿಸಬಹುದು ಎಂದು ಅರಿತಿದ್ದೇವೆ ಮತ್ತು ಮುಂದಿನ ತರಗತಿಯಲ್ಲಿ ವರ್ಗಾವಣೆ ಕಾರ್ಯದ ಬಗ್ಗೆ ನಾವು ಚರ್ಚಿಸೋಣ ಧನ್ಯವಾದಗಳು